ಎಲ್ಲರಿಗೂ ನಮಸ್ಕಾರ ವಿಪತ್ತು ಚೇತರಿಕೆಯ ಮತ್ತು ಉತ್ತಮ ಪುನರ್ನಿರ್ಮಾಣ ಉಪನ್ಯಾಸ ಸರಣಿಗೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾನು ಮುಂಬೈ ಭಾರತದ ಕೆಲವು ಪ್ರಕರಣದ ಅಧ್ಯಯನಗಳ ಮೇಲೆ ಕೇಂದ್ರೀಕರಿಸುವ ವಿಪತ್ತು ಅಪಾಯದ ಆಡಳಿತದಲ್ಲಿ ಸಮುದಾಯದ ಭಾಗವಹಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಕ್ಯೋಟೋ ವಿಶ್ವವಿದ್ಯಾಲಯದ ವಿಪತ್ತು ತಡೆ ಸಂಶೋಧನಾ ಸಂಸ್ಥೆಯಿಂದ ಸುಭಜ್ಯೋತಿ ಸಮದ್ದಾರ್ ವಿಪತ್ತು ಚೇತರಿಕೆ ಮತ್ತು ಪುನರ್ನಿರ್ಮಾಣ ಮತ್ತು ಪುನರ್ವಸತಿಯಲ್ಲಿ ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಸಮುದಾಯ ಭಾಗವಹಿಸುವಿಕೆ ಒಂದು ಪ್ರಮುಖ ಪದವಾಗಿದೆ ನಾವು ಸಮುದಾಯವನ್ನು ಒಳಗೊಳ್ಳಬೇಕು ಚೇತರಿಕೆ ತಗ್ಗಿಸುವಿಕೆ ಮತ್ತು ಸನ್ನದ್ಧತೆ ವಿಪತ್ತುಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳಿಂದ ಪ್ರಾರಂಭಿಸಿ ಇದನ್ನು ಈಗಾಗಲೇ ಒಪ್ಪಲಾಗಿದೆ ಮತ್ತು ನಾವು ಹಲವಾರು ಉಲ್ಲೇಖಗಳನ್ನು ನೀಡಬಹುದು ಈಗ ಇದು ಒಂದು ರೀತಿಯ ತೊಂದರೆ ನಿವಾರಕ ಆಗಿದೆ ನಿಮ್ಮ ಕಾರ್ಯತಂತ್ರಗಳನ್ನು ಕಾರ್ಯಗತಗೊಳಿಸಲು ನಿಮಗೆ ಯಾವುದೇ ಸಮಸ್ಯೆಯಿದ್ದರೆ ಮತ್ತು ನೀವು ಹಾಗೆ ಮಾಡಲು ವಿಫಲವಾದರೆ ನೀವು ಸಮುದಾಯದ ಭಾಗವಹಿಸುವಿಕೆ ಸಮುದಾಯದ ಒಳಗೊಳ್ಳುವಿಕೆ ಭಾಗವಹಿಸುವ ವಿಧಾನವನ್ನು ಅಳವಡಿಸಿಕೊಳ್ಳುತ್ತೀರಿ ಅದು ಪ್ರತಿಯೊಬ್ಬರಿಗೂ ಸರಿ ಎಂದು ಹೇಳುವ ತೊಂದರೆ ನಿವಾರಕ ಆಗಿದೆ ಇದು ಬ್ರೊಕೊಲಿಯಂತಿದೆ ಪ್ರತಿಯೊಬ್ಬರೂ ನಿಮ್ಮನ್ನು ಇದನ್ನು ತಿನ್ನಲು ಕೇಳುತ್ತಾರೆ ಇದು ವಿಪತ್ತು ಅಪಾಯ ನಿರ್ವಹಣೆಯ ಯೋಜನೆಯಲ್ಲಿನ ಬ್ರೊಕೊಲಿಯಾಗಿದೆ ಯಾರೂ ತಿನ್ನಬೇಡಿ ಎಂದು ಹೇಳುವುದಿಲ್ಲ ವಿಪತ್ತು ಅಪಾಯ ನಿರ್ವಹಣೆಯ ಯಶಸ್ವಿ ಅನುಷ್ಠಾನಕ್ಕೆ ಒಂದು ಸಾಧನವಾಗಿ ಸಮುದಾಯ ಭಾಗವಹಿಸುವಿಕೆಯನ್ನು ಹೊಂದಲು ಎಲ್ಲರೂ ನಿಮಗೆ ಶಿಫಾರಸು ಮಾಡುತ್ತಾರೆ ಈಗ ಅದು ಏಕೆ ಅಪಾಯವು ವ್ಯಕ್ತಿನಿಷ್ಠವಾಗಿದೆ ಎಂದು ನಮಗೆ ತಿಳಿದಿದೆ ವಿಭಿನ್ನ ಮಧ್ಯಸ್ಥಗಾರರು ವಿಭಿನ್ನ ಗ್ರಹಿಕೆಗಳನ್ನು ಹೊಂದಿದ್ದಾರೆ ಆದ್ದರಿಂದ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ವಿಭಿನ್ನ ಗ್ರಹಿಕೆಗಳು ವಿಭಿನ್ನ ಆಲೋಚನೆಗಳು ಅಗತ್ಯಗಳು ಮತ್ತು ಕಾಳಜಿಗಳನ್ನು ಅಳವಡಿಸಲು ಸಮುದಾಯವನ್ನು ಒಳಗೊಳ್ಳುವುದು ಮುಖ್ಯವಾಗಿದೆ ಇಲ್ಲದಿದ್ದರೆ ಜನರು ತಾವು ಮೋಸ ಹೋಗಿದ್ದಾರೆಂದು ಭಾವಿಸುತ್ತಾರೆ ಅವರು ನಿಜವಾಗಿಯೂ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಂಯೋಜಿಸಲ್ಪಟ್ಟಿಲ್ಲ ಅವರು ಪಾಲನ್ನು ಹೊಂದಿದ್ದಾರೆ ಆದ್ದರಿಂದ ಅವರಿಗೆ ಏನು ಬೇಕು ಎಂದು ಹೇಳುವ ಹಕ್ಕು ಅವರಿಗಿದೆ ಅವರ ಕಾಳಜಿ ಏನು ಎಂದು ನಮಗೆ ತಿಳಿದಿದೆ ಏಕೆಂದರೆ ನಮಗೆ ಕೇವಲ ಅಪಾಯ ಮಾತ್ರ ತಿಳಿದಿರುವುದಿಲ್ಲ ಆದರೆ ನಾವು ಏನು ಮಾಡಬೇಕು ಅದನ್ನು ಹೇಗೆ ಮಾಡಲಾಗುತ್ತದೆ ಯಾರು ಮಾಡುತ್ತಾರೆ ಈ ನೀತಿ ಆಯ್ಕೆಗಳು ಸಹ ಚರ್ಚಾರ್ಹವಾಗಿವೆ ಆದ್ದರಿಂದ ಒಂದು ಮೌಲ್ಯಮಾಪನ ಅಪಾಯದ ಸಮಸ್ಯೆಯನ್ನು ಕಂಡುಹಿಡಿಯುವುದು ಅದಕ್ಕಾಗಿ ಇನ್ನೊಂದು ನೀತಿ ಆಯ್ಕೆಗಳು ನಮಗೆ ಸಮುದಾಯದ ಸಹಭಾಗಿತ್ವದ ಅಗತ್ಯವಿದೆ ಅನೇಕ ಸಂದರ್ಭಗಳಲ್ಲಿ ನಾವು ಸ್ಥಳೀಯ ಸರ್ಕಾರದ ಮೇಲೆ ಅವಲಂಬಿತರಾಗಲು ಸಾಧ್ಯವಿಲ್ಲ ನಾವು ಸ್ಥಳೀಯ ಜನರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕಾಗಿದೆ ಆದ್ದರಿಂದ ದುರಂತದ ನಂತರ ಅವರು ಬದುಕಬಲ್ಲರು ಮತ್ತು ಸ್ಥಳೀಯ ಸರ್ಕಾರ ಅಥವಾ ಬಾಹ್ಯ ಕಾರ್ಯಭಾರಗಳು ಅವರನ್ನು ತಲುಪುವವರೆಗೆ ಅವರು ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಿಸಬಹುದು ಸುಸ್ಥಿರತೆಯ ಸಮಸ್ಯೆಗಳು ಸುಸ್ಥಿರ ಸಮುದಾಯಕ್ಕಾಗಿ ನಾವು ಜನರ ಸ್ವಂತ ಸಾಮರ್ಥ್ಯವನ್ನು ಸುಧಾರಿಸಬೇಕಾಗಿದೆ ನಾವು ಅವರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಸಬಲಗೊಳಿಸಬೇಕು ಆದ್ದರಿಂದ ಸ್ವಾವಲಂಬನೆ ಮತ್ತು ಸ್ಥಳೀಯ ಜ್ಞಾನವನ್ನು ಬಳಸುವುದು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ನಿರ್ಣಾಯಕ ಅಂಶವಾಗಿದೆ ಆದ್ದರಿಂದ ನಾವು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬೇಕು ಆದರೆ ವಾಸ್ತವದಲ್ಲಿ ನಾವು ಕೇಳುತ್ತಿರುವ ದೊಡ್ಡ ಅಂತರ ಅಂದರೆ ನಾವು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಸಮುದಾಯವನ್ನು ಒಳಗೊಳ್ಳುವ ಅಗತ್ಯವಿದೆ ಎಂದು ಆಗುತ್ತದೆ ಆದರೆ ವಾಸ್ತವವಾಗಿ ಅದು ನಡೆಯುತ್ತಿಲ್ಲ ನೀತಿ ಮತ್ತು ಅಭ್ಯಾಸ ಸಿದ್ಧಾಂತ ಮತ್ತು ಅನುಷ್ಠಾನದ ನಡುವೆ ಏಕೆ ದೊಡ್ಡ ಅಂತರವಿದೆ ಇಷ್ಟು ಸಮಯ ಶಕ್ತಿ ಮತ್ತು ಹಣವನ್ನು ವ್ಯಯಿಸಿದ ನಂತರ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಮುದಾಯಗಳನ್ನು ಸ್ಥಳೀಯ ಸಮುದಾಯಗಳನ್ನು ಸೇರಿಸುವಲ್ಲಿ ನಾವು ವಿಫಲರಾಗಿದ್ದೇವೆ ವಿಪತ್ತು ಅಪಾಯ ನಿರ್ವಹಣೆಯ ಸಹಭಾಗಿತ್ವದ ಕಾರ್ಯಕ್ರಮಗಳು ಏಕೆ ವಿಫಲವಾದವು ಅದು ಪುನರ್ವಸತಿಯಲ್ಲಿರಬಹುದು ಅದು ಸನ್ನದ್ಧತೆಗಾಗಿ ಇರಬಹುದು ಆದ್ದರಿಂದ ಭಾಗವಹಿಸುವಿಕೆಯು ಭಾಗವಹಿಸುವಿಕೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ಕಾರಣವಾಗಿದೆ ಮತ್ತು ವಿಭಿನ್ನ ನಡವಳಿಕೆಗಳಲ್ಲಿ ಅಭ್ಯಾಸ ಮಾಡುವುದರಿಂದ ಅದರಲ್ಲಿ ಯಾವುದೇ ಅನನ್ಯತೆಯಿಲ್ಲ ಭಾಗವಹಿಸುವಿಕೆಗಳ ಸಾರ್ವತ್ರಿಕ ವ್ಯಾಖ್ಯಾನವು ಸರಿ ಆದ್ದರಿಂದ ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಯೋಜನಾ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಹೇಗೆ ಒಳಗೊಳ್ಳುವುದು ಈ ತಿಳುವಳಿಕೆಯು ವಿವಾದಾತ್ಮಕವಾಗಿಯೇ ಉಳಿದಿದೆ ದೈನಂದಿನ ವಿವಿಧ ದೃಷ್ಟಿಕೋನದಿಂದ ವಿವಿಧ ಜನರು ಭಾಗವಹಿಸುವಿಕೆಯನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂಬ ಬಗ್ಗೆ ನಮಗೆ ಸಾಕಷ್ಟು ತಿಳುವಳಿಕೆ ಇದೆ ಇದು ಶೆರ್ರಿ ಆರ್ನ್ಸ್ಟೈನ್ ಅಭಿವೃದ್ಧಿಪಡಿಸಿದ ಶಾಸ್ತ್ರೀಯ ಮಾದರಿಗಳಲ್ಲಿ ಒಂದಾಗಿದೆ ಮತ್ತು ಭಾಗವಹಿಸುವಿಕೆಯ ಪ್ರಕಾರಗಳ ಬಗ್ಗೆ ಮಾತನಾಡುವುದು ಸಾರ್ವಜನಿಕ ಭಾಗವಹಿಸುವಿಕೆಯ ಏಣಿಯಾಗಿದೆ ನೀವು ಎಡಭಾಗವನ್ನು ನೋಡಿದರೆ ಕುಶಲತೆಯಿಂದ ಪ್ರಾರಂಭವಾಗುವುದನ್ನು ನೀವು ನೋಡಬಹುದು ನಂತರ ಮಾಹಿತಿಗಳು ಸಮಾಲೋಚನೆಗಳು ಪಾಲುದಾರಿಕೆ ಮತ್ತು ನಾಗರಿಕ ನಿಯಂತ್ರಣ ನೋಡಬಹುದು ನಾವು ಈ ಮಾದರಿಯನ್ನು ವಿಪತ್ತು ಅಪಾಯ ನಿರ್ವಹಣೆಯ ಸಂದರ್ಭದಲ್ಲಿ ಈ ಪರಿವರ್ತನೆಯನ್ನು ಎಂದು ನೋಡೋಣ ನಾವು ಕುಶಲ ನಿರ್ವಹಣೆಯ ವಿಷಯದ ಬಗ್ಗೆ ಅಥವಾ ಕೇವಲ ಮಾಹಿತಿಯ ರೀತಿಯ ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಅದು ಸಮುದಾಯಕ್ಕೆ ಕಾರಣವಾಗುತ್ತದೆ ಅದು ಮಾಹಿತಿಯನ್ನು ಸಮುದಾಯ ನಿಷ್ಕ್ರಿಯವಾಗಿ ಸ್ವೀಕರಿಸುತ್ತದೆ ನಾವು ಜನರಿಗೆ ಮಾಹಿತಿಯನ್ನು ಮಾತ್ರ ಒದಗಿಸುತ್ತೇವೆ ಅಂದರೆ ನೀವು ಸ್ಥಳಾಂತರಿಸುತ್ತೀರಿ ನಿಮ್ಮ ಪಾಯದ ಮಟ್ಟವನ್ನು ಹೆಚ್ಚಿಸಿ ಎಂದು ಹೇಳುತ್ತೇವೆ ಈ ಸರಳ ವಿಷಯಗಳು ನಮಗೆ ಪರಿಣಿತರಿಗೆ ತಿಳಿದಿದೆ ಮತ್ತು ನಾವು ಜನರಿಗೆ ಏನು ಮಾಡಬೇಕೆಂದು ತಿಳಿಸುತ್ತಿದ್ದೇವೆ ಮತ್ತು ಅವರು ಕೇವಲ ಮಾಹಿತಿಯನ್ನು ಪಡೆಯುತ್ತಾರೆ ಅದನ್ನು ಸ್ವೀಕರಿಸುತ್ತಾರೆ ಮತ್ತು ಅವರು ನಮ್ಮ ಸೂಚನೆಗಳನ್ನು ಸರಿಯಾಗಿ ಅನುಸರಿಸುತ್ತಾರೆ ಆದ್ದರಿಂದ ನಾವು ಅನುಸರಿಸುವ ಸರಳ ಮಾದರಿಯಾಗಿದೆ ಇನ್ನೊಂದು ರೀತಿಯ ಟೋಕನಿಸಂ ಅಥವಾ ಸಮಾಲೋಚನೆಗಳು ಆಗುತ್ತದೆ ವಿಪತ್ತು ಅಪಾಯ ನಿರ್ವಹಣೆಯ ಸಂದರ್ಭದಲ್ಲಿ ಜನರನ್ನು ನಿಷ್ಕ್ರಿಯವಾಗಿ ನೋಡುವುದಿಲ್ಲ ನಾವು ಅಪಾಯವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅವರನ್ನು ತೊಡಗಿಸಿಕೊಳ್ಳುತ್ತೇವೆ ಏಕೆಂದರೆ ಜನರು ಅಪಾಯದ ಬಗ್ಗೆ ವಿಭಿನ್ನ ತಿಳುವಳಿಕೆಯನ್ನು ಹೊಂದಿದ್ದಾರೆಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಅವರನ್ನು ಭಾಗವಹಿಸಲು ಕೇಳಬೇಕು ಏಕೆಂದರೆ ಅವರು ಭಾವಿಸುವ ಅಪಾಯಗಳೇನು ಎಂದು ತಜ್ಞರ ಜೊತೆಗೆ ನಮಗೆ ತಿಳಿಸುತ್ತಾರೆ ಆದ್ದರಿಂದ ಅಪಾಯದ ಮೌಲ್ಯಮಾಪನಕ್ಕಾಗಿ ನಾವು ಅವರನ್ನು ಒಳಗೊಳ್ಳುತ್ತೇವೆ ಸ್ವಲ್ಪ ಹೆಚ್ಚಿನ ಮಟ್ಟದ ಸಮಾಲೋಚನೆಗಳಲ್ಲಿ ನಾವು ಅಪಾಯವನ್ನು ನಿರ್ಣಯಿಸಲು ಅಪಾಯವನ್ನು ಅಂದಾಜು ಮಾಡಲು ಅವರನ್ನು ಒಳಗೊಳ್ಳುವುದು ಮಾತ್ರವಲ್ಲದೆ ನಗರ ಯೋಜನೆಯಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಯೋಜನೆಯನ್ನು ಸಿದ್ಧಪಡಿಸುತ್ತೇವೆ ಮತ್ತು ನಂತರ ಈ ಪ್ರದೇಶದಲ್ಲಿ ವಾಸಿಸುವ ನಾಗರಿಕರು ಅಥವಾ ಮಧ್ಯಸ್ಥಗಾರರನ್ನು ನಾವು ಆಹ್ವಾನಿಸುತ್ತೇವೆ ಮತ್ತು ನಾವು ಅವರಿಗೆ ತೋರಿಸುತ್ತೇವೆ ನಾವು ಈ ಯೋಜನೆಯನ್ನು ಸಿದ್ಧಪಡಿಸಿದ್ದೇವೆ ಈಗ ಈ ಯೋಜನೆ ಉತ್ತಮವಾಗಿದೆಯೇ ಅಥವಾ ಇಲ್ಲವೇ ಎಂದು ನಮಗೆ ತಿಳಿಸಿ ಎಂದು ಕೇಳುತ್ತೇವೆ ಅವರು ಯೋಜನೆಯನ್ನು ಸಿದ್ಧಪಡಿಸಿಲ್ಲ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೇವೆ ಯೋಜನೆಯ ತಜ್ಞರು ಅಧಿಕಾರಿಗಳು ಅನುಷ್ಠಾನ ಸಂಸ್ಥೆಗಳು ಸಿದ್ಧಪಡಿಸಿವೆ ಮತ್ತು ಈ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಯಾವ ಅಂಶಗಳ ಕೊರತೆಯಿದೆ ಎಂದು ಅವರು ಸಾಮಾನ್ಯ ಜನರನ್ನು ಕೇಳಿದ್ದಾರೆ ಇದು ಇನ್ನೂ ಒಂದು ರೀತಿಯ ಸಮಾಲೋಚನೆ ಒಂದು ರೀತಿಯ ಪ್ರಶ್ನೆ ಸಮಾಲೋಚನೆಗಳ ಸರಳ ರೀತಿಯ ಪ್ರಶ್ನೆ ಆಗಿದೆ ಈಗ ಭಾಗವಹಿಸುವಕ ಕೆಲವು ಜನರು ಇದು ನಮಗೆ ಬೇಕಾಗಿರುವುದು ಸಹ ಸಾಕಾಗುವುದಿಲ್ಲ ಎಂದು ಹೇಳುತ್ತಾರೆ ನಮಗೆ ಸಹಯೋಗ ಜ್ಞಾನ ಮತ್ತು ಕ್ರಿಯಾ ಯೋಜನೆ ಅಭಿವೃದ್ಧಿಯಲ್ಲಿ ಸಹಯೋಗ ಸಹಯೋಗ ಜ್ಞಾನ ಬೇಕು ಆ ಪ್ರಕ್ರಿಯೆಯಲ್ಲಿ ಸಮುದಾಯ ಮತ್ತು ಸ್ಥಳೀಯ ನಾಯಕರು ಜೊತೆಗೆ ತಜ್ಞರು ಅಥವಾ ಬಾಹ್ಯ ಸಂಸ್ಥೆಗಳು ಒಟ್ಟಿಗೆ ಕುಳಿತುಕೊಳ್ಳಬೇಕು ಅವರು ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ಳಬೇಕು ತಮ್ಮ ಸ್ವಂತ ಅನುಭವದಿಂದ ಸಮುದಾಯ ಸ್ವಂತ ಸ್ಥಳೀಯ ಜ್ಞಾನದಿಂದ ಮತ್ತು ತಮ್ಮ ಸ್ವಂತ ಪರಿಣತಿಯ ವೈಜ್ಞಾನಿಕ ತಿಳುವಳಿಕೆಯಿಂದ ತಜ್ಞರು ಹಂಚಿಕೊಳ್ಳಬೇಕು ಅವರು ಕಾರ್ಯಕ್ಕೆ ಮಾಹಿತಿಯನ್ನು ಸಹ ಒದಗಿಸುತ್ತಾರೆ ಮತ್ತು ನಂತರ ಇಬ್ಬರೂ ಒಟ್ಟಿಗೆ ಮಾಹಿತಿಗಳನ್ನು ಹಂಚಿಕೊಳ್ಳುವ ಮತ್ತು ವಿನಿಮಯ ಮಾಡಿಕೊಳ್ಳುವ ಮೂಲಕ ಅಭಿವೃದ್ಧಿಪಡಿಸುತ್ತಾರೆ ಅವರು ಎದುರಿಸುತ್ತಿರುವ ಅಪಾಯ ಏನು ಮತ್ತು ಅದನ್ನು ಹೇಗೆ ಪರಿಹರಿಸಬಹುದು ಮತ್ತು ಆಯ್ಕೆಗಳು ಪರಿಕರಗಳು ಮತ್ತು ತಂತ್ರಗಳು ಯಾವುವು ಎಂಬುದನ್ನು ಅವರು ಮೊದಲು ಅರ್ಥಮಾಡಿಕೊಳ್ಳುತ್ತಾರೆ ನಾವು ನಂತರ ಅಳವಡಿಸಿಕೊಳ್ಳಬಹುದು ಆದ್ದರಿಂದ ಇದು ಭಾಗವಹಿಸುವಿಕೆಗಳನ್ನು ನೋಡುವ ಇನ್ನೊಂದು ಮಾರ್ಗವಾಗಿದೆ ಆದರೆ ಕೆಳಗಿನಿಂದ ಪ್ರಾರಂಭಿಸಿ ಮೇಲಿನವರಿಗೆ ಎಲ್ಲರೂ ಸಮುದಾಯದ ಸಹಭಾಗಿತ್ವವನ್ನು ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ ನೀವು ತೆರೆಯುವ ಯಾವುದೇ ಯೋಜನೆಯು ನಮ್ಮ ಯೋಜನೆಯು ಜನರ ಭಾಗವಹಿಸುವಿಕೆಯನ್ನು ಹೊಂದಿದೆ ಎಂದು ಹೇಳುತ್ತದೆ ಆದರೆ ಇದು ಕೇವಲ ಭಾಗವಹಿಸುವಿಕೆ ಎಂದರೆ ಮಾಹಿತಿಯನ್ನು ಒದಗಿಸುವುದು ಅಥವಾ ಜನರೊಂದಿಗೆ ಮೌಲ್ಯಯುತ ಸಮಾಲೋಚನೆಯಾಗಿರಬಹುದು ಅಥವಾ ಅದು ಸಹಕಾರ ಜ್ಞಾನ ಅಥವಾ ಯೋಜನೆ ಅಭಿವೃದ್ಧಿಯಾಗಿರಬಹುದು ಆದ್ದರಿಂದ ಜನರು ವಿಭಿನ್ನ ತಿಳುವಳಿಕೆಯನ್ನು ಹೊಂದಿದ್ದಾರೆ ಭಾಗವಹಿಸುವಿಕೆಗೆ ಯಾವುದೇ ಸಾರ್ವತ್ರಿಕ ವ್ಯಾಖ್ಯಾನವಿಲ್ಲ ಯೋಜನಾ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಅಳವಡಿಸಿಕೊಳ್ಳುವುದು ನಿಜವಾಗಿಯೂ ಸವಾಲಿನ ಸಂಗತಿಯಾಗಿದೆ ಅಷ್ಟೇ ಅಲ್ಲ ವಿಪತ್ತು ಅಪಾಯ ನಿರ್ವಹಣೆಯ ಸಂದರ್ಭದಲ್ಲಿ ನಮ್ಮಲ್ಲಿ ವಿಭಿನ್ನ ಭಾಗವಹಿಸುವ ಸಾಧನಗಳಿವೆ ನಾವು ಅಪಾಯ ಮಾಹಿತಿಯನ್ನು ಹೊಂದಿದ್ದೇವೆ ನಾವು ಒಮ್ಮೆ ಯೋನ್ಮೆನ್ಕೈಗಿ ವ್ಯವಸ್ಥೆ ವಿಧಾನ ಅಥವಾ Foursquare ಮೇಜು ವಿಧಾನ ಅಥವಾ ಬಹುಶಃ ವಿಪತ್ತು ಆಟಗಳು ಅಥವಾ ಕೆಲವು ಸನ್ನಿವೇಶ ಅಭಿವೃದ್ಧಿ ಅಥವಾ ಕೆಲವು ಸಂವಾದಾತ್ಮಕ ಕಾರ್ಯಾಗಾರಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇವೆಲ್ಲವನ್ನೂ ಭಾಗವಹಿಸುವ ಸಾಧನಗಳು ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಭಾಗವಹಿಸುವ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಸಮುದಾಯವನ್ನು ಒಳಗೊಳ್ಳುವ ಸಾಧನ ಆಗಿದೆ ನಾವು ಈಗ ಹಲವಾರು ಸಾಧನಗಳನ್ನು ಹೊಂದಿದ್ದೇವೆ ಈ ಉಪಕರಣಗಳು ಪರಸ್ಪರ ಬದಲಾಗುತ್ತವೆ ಅವರ ರಚನೆಯ ಪರಿಭಾಷೆಯಲ್ಲಿ ಅವರ ವಿಧಾನದ ಪರಿಭಾಷೆಯಲ್ಲಿ ಅವರ ಸಮಯ ಸಂಪನ್ಮೂಲಗಳು ಕೌಶಲ್ಯದ ಪರಿಭಾಷೆಯಲ್ಲಿ ನೀವು ಯೋನ್ಮೆನ್ಕೈಗಿಯನ್ನು ನಡೆಸುವ ರೀತಿಯಲ್ಲಿ ನೀವು ಆಟವನ್ನು ನಡೆಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಅವು ಪರಸ್ಪರ ಭಿನ್ನವಾಗಿರುತ್ತವೆ ಆದರೆ ಅವೆಲ್ಲವೂ ಎಲ್ಲಾ ಸಹಭಾಗಿತ್ವದ ಸಾಧನಗಳು ಅವರು ಒಂದು ಸಾಮಾನ್ಯ ಉದ್ದೇಶವನ್ನು ಹೊಂದಿದ್ದಾರೆ ಅದು ಅವರು ಸಮುದಾಯವನ್ನು ವಿಪತ್ತು ಅಪಾಯ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಬಯಸುತ್ತಾರೆ ನಾನು ವೃತಿಯನ್ನು ನಿಭಾಯಿಸುವಾಗ ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಪರಿಣಾಮಕಾರಿಯಾಗಿ ಒಳಗೊಳ್ಳಲು ಯಾವ ಸಾಧನವನ್ನು ಅಳವಡಿಸಿಕೊಳ್ಳಬೇಕೆಂದು ನನಗೆ ತುಂಬಾ ಗೊಂದಲವಿದೆ ನನಗೆ ಗೊತ್ತಿಲ್ಲ ನಂತರ ನಾನು ಯಾವ ಆಧಾರದ ಮೇಲೆ ಪ್ರಯತ್ನಿಸಬೇಕು ಅದು ನಿಜವಾದ ಸಂದಿಗ್ಧತೆಯಾಗಿದ್ದು ಒಬ್ಬ ಅಭ್ಯಾಸಕಾರನಾಗಿ ನಾನು ಈ ಪ್ರಶ್ನೆಯನ್ನು ತಜ್ಞರಿಗೆ ಕೇಳಲು ಬಯಸುತ್ತೇನೆ ಮತ್ತೊಂದು ಸಮಸ್ಯೆ ಏನೆಂದರೆ ನಾವು ವಿವಿಧ ರೀತಿಯ ಭಾಗವಹಿಸುವಿಕೆಯ ವ್ಯಾಯಾಮಗಳ ಬಗ್ಗೆ ಮಾತನಾಡಬಹುದು ಆ ಅಭ್ಯಾಸದ ಉದ್ದೇಶವು ಕೇವಲ ಅಪಾಯ ಅಥವಾ ಜನರ ಗ್ರಹಿಕೆಗಳನ್ನು ಅರ್ಥಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುವುದು ಅಥವಾ ಅಪಾಯವನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಮೇಲೆ ಕೇಂದ್ರೀಕೃತವಾಗಿದೆ ಹೆಚ್ಚಿನ ಸಂದರ್ಭಗಳಲ್ಲಿ ವಿಪತ್ತು ಅಪಾಯ ನಿರ್ವಹಣೆ ಭಾಗವಹಿಸುವ ಸಾಧನಗಳು ಅಪಾಯದ ಅರಿವನ್ನು ಅರ್ಥಮಾಡಿಕೊಳ್ಳುವಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತವೆ ಎಂದು ಕೆಲವು ಅಧ್ಯಯನಗಳು ತೋರಿಸುತ್ತವೆ ಆದರೆ ಅಪಾಯವನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಬಗ್ಗೆ ಅವರಿಗೆ ಕಡಿಮೆ ಗಮನವಿರುತ್ತದೆ ಆದ್ದರಿಂದ ಜನರು ಏನು ಮಾಡಬೇಕೆಂದು ತಿಳಿದಿಲ್ಲದಿದ್ದರೆ ಅದು ಅವರನ್ನು ನಿರಾಶೆಗೊಳಿಸುತ್ತದೆ ನನಗೆ ಗೊತ್ತಿಲ್ಲದಿದ್ದರೆ ಅಪಾಯವನ್ನು ತಿಳಿದುಕೊಳ್ಳುವುದು ಸುಲಭವಲ್ಲ ಆದ್ದರಿಂದ ಅವರು ಭಾಗವಹಿಸದಿರಲು ಬಯಸುತ್ತಾರೆ ಇನ್ನೊಂದು ನಾವು ಭಾಗವಹಿಸುವ ಅಬ್ಯಾಸವನ್ನು ನಡೆಸುವಾಗ ಇದು ಒಂದು ರೀತಿಯ ಕಲೆ ಮತ್ತು ಒಂದು ರೀತಿಯ ಕೌಶಲ್ಯವಾಗಿದೆ ಇದು ಅಬ್ಯಾಸದ ಸಮಯದಲ್ಲಿ ನೀವು ಯಾವ ಭಾಷೆಯನ್ನು ಬಳಸುತ್ತೀರಿ ನೀವು ಸ್ಥಳೀಯ ಜ್ಞಾನ ಸ್ಥಳೀಯ ಭಾಷೆ ಅಥವಾ ವಿದೇಶಿ ಭಾಷೆಯನ್ನು ಬಳಸುತ್ತೀರಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆಯೋಜಕನ ಅನುಭವ ಏನು ಅವನು ಎಷ್ಟು ಜ್ಞಾನವನ್ನು ಹೊಂದಿದ್ದಾನೆ ಎಂಬುದು ಅವನ ಅನುಭವ ಅಥವಾ ಅವಳ ಅನುಭವವು ಮುಖ್ಯವಾಗಿದೆ ಯಾರಿಗಾದರೂ ಸಾಕಷ್ಟು ಅನುಭವವಿದೆ ಅವನು ಅಥವಾ ಅವಳು ಹೊಸ ವ್ಯಕ್ತಿಗಿಂತ ಹೆಚ್ಚು ಉತ್ತಮವಾಗಿ ನೀಡಬಲ್ಲರು ಇದು ಪ್ರಾಯೋಗಿಕ ವೃತ್ತಿಪರ ವಿಷಯಗಳು ಸಹ ಇದು ಸಮುದಾಯದ ಹೊರಗಿನ ಸಮುದಾಯದ ಒಳಗೆ ನೀವು ಭಾಗವಹಿಸುವ ಅಬ್ಯಾಸವನ್ನು ಎಲ್ಲಿ ನಡೆಸುತ್ತಿದ್ದೀರಿ ಎಂಬುದು ಮತ್ತೊಂದು ಅಸ್ಥಿರ ಅಂಶವನ್ನು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದು ಬಹಳ ಸಮಯ ತೆಗೆದುಕೊಳ್ಳುತ್ತದೆಯೇ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆಯೇ ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳಲು ನಾವು ಬಯಸಿದಾಗ ಈ ಅಸ್ಥಿರಗಳನ್ನು ಪರಿಗಣಿಸಬೇಕು ಅಬ್ಯಾಸ ಅಥವಾ ಸುಗಮಗೊಳಿಸುವ ಪ್ರಕ್ರಿಯೆಯ ನಿಯಂತ್ರಣದ ಪ್ರಶ್ನೆಯೂ ಇದೆ ಅನೇಕ ವಿಸ್ತಾರಗಳಲ್ಲಿ ಕೆಲವರು ಭಾಗವಹಿಸುವವರು ಯಾವಾಗ ಭಾಗವಹಿಸುತ್ತಾರೆ ಏನು ಚರ್ಚಿಸಬೇಕು ಭಾಗವಹಿಸುವವರ ಸಂಖ್ಯೆ ಎಲ್ಲವನ್ನೂ ನಿಯಂತ್ರಿಸುತ್ತಾರೆ ಎಂದು ಕೆಲವರು ವಾದಿಸುತ್ತಾರೆ ಆದ್ದರಿಂದ ಇವುಗಳೊಂದಿಗೆ ಭಾಗವಹಿಸುವ ಪ್ರಶ್ನೆಗಳ ಪ್ರಕಾರ ಆದರೆ ಎಲ್ಲವನ್ನೂ ಆಯೋಜಕರು ನಿರ್ಧರಿಸುತ್ತಾರೆ ಆದ್ದರಿಂದ ಅವನು ಎಲ್ಲವನ್ನೂ ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದಾನೆ ಆದ್ದರಿಂದ ಅವನು ಸಣ್ಣ ಸಣ್ಣ ಪ್ರಯತ್ನದಿಂದ ದೈತ್ಯನಾಗುವ ಬದಲು ಇತರರಿಗೆ ಶಕ್ತಿಯನ್ನು ನೀಡುತ್ತಾನೆ ದೊಡ್ಡ ಮೀನು ಎಲ್ಲರನ್ನೂ ತಿನ್ನುತ್ತದೆ ಆದ್ದರಿಂದ ಇದನ್ನು ನಿಯಂತ್ರಿಸಬೇಕು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಸಮುದಾಯಗಳ ಭಾಗವಹಿಸುವಿಕೆಯನ್ನು ನಾವು ಪರಿಗಣಿಸುವಾಗ ಪರಿಗಣಿಸಬೇಕು ಅಲ್ಲದೆ ಈ ಕೆಲವು ಫಲಿತಾಂಶಗಳಂತಹ ಸಮುದಾಯ ಭಾಗವಹಿಸುವಿಕೆಗಳ ಪ್ರಯೋಜನ ಮತ್ತು ಕಾರ್ಯಗಳ ಪ್ರಶ್ನೆ ಆಗಿದೆ ಇವುಗಳು ನಾವು ಸಾಮಾನ್ಯವಾಗಿ ಪರಿಗಣಿಸುವ ಫಲಿತಾಂಶಗಳಾಗಿದ್ದು ನಾವು ಸಮುದಾಯವನ್ನು ತೊಡಗಿಸಿಕೊಂಡರೆ ಅದು ನಿಜವಾಗಿಯೂ ಜನರ ಜಾಗೃತಿಯನ್ನು ಹೆಚ್ಚಿಸುವಂತಹ ಭಾಗವಹಿಸುವ ಯೋಜನೆಗಳಿಂದ ಬರುತ್ತದೆ ಇದು ಉತ್ತಮ ಸ್ವೀಕೃತ ನಿರ್ಧಾರಗಳನ್ನು ನೀಡುತ್ತದೆ ಇದು ಮಧ್ಯಸ್ಥಗಾರರ ನಡುವಿನ ಸಂಘರ್ಷವನ್ನು ಸಹ ಪರಿಹರಿಸಬಹುದು ಇದು ಸನ್ನದ್ಧತೆಯನ್ನು ಸುಧಾರಿಸಬಹುದು ಮತ್ತು ಅದು ಜನರನ್ನು ಸಶಕ್ತಗೊಳಿಸಬಲ್ಲದು ಅವರು ಭಾಗವಹಿಸಲು ಹೆಚ್ಚು ಇಚ್ಛೆಯನ್ನು ಹೊಂದಿದ್ದಾರೆ ಮತ್ತು ಅವರು ಹೆಚ್ಚು ಸ್ವಾವಲಂಬಿಗಳಾಗಿದ್ದಾರೆ ಮತ್ತು ಬಾಹ್ಯ ಸಹಾಯವಿಲ್ಲದೆ ಅವರು ಸ್ವತಃ ಮಾಡಬಹುದು ಇವುಗಳು ಉತ್ತಮವಾಗಿವೆ ಆದರೆ ಸಮಸ್ಯೆಯೆಂದರೆ ಈ ಫಲಿತಾಂಶಗಳು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ವಿವಿಧ ಸಂಸ್ಥೆಗಳ ಈ ಹಕ್ಕುಗಳು ವೈದ್ಯರು ಮತ್ತು ಸಂಶೋಧಕರು ಸಮಸ್ಯೆಯೆಂದರೆ ಈ ಹಕ್ಕುಗಳು ನಿಜವಾಗಿಯೂ ನಿಜವೆಂದು ನಮಗೆ ಸಾಕಷ್ಟು ಪ್ರಾಯೋಗಿಕ ಪುರಾವೆಗಳಿಲ್ಲ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಒಳಗೊಳ್ಳುವ ಮೂಲಕ ನಾವು ಅದನ್ನು ನಿಜವಾಗಿಯೂ ಸಾಧಿಸಬಹುದು ನಾವು ನಿಜವಾಗಿಯೂ ಇದನ್ನು ಸಾಧಿಸಬಹುದು ಇದು ಇನ್ನೂ ತಿಳಿದಿಲ್ಲ ಅದೇನೇ ಇದ್ದರೂ ನಮ್ಮ ಯೋಜನೆಯು ಉತ್ತಮವಾಗಿದೆ ಎಂದು ನಾವು ಹೇಳಿಕೊಳ್ಳುತ್ತಿದ್ದೇವೆ ನಮ್ಮ ವ್ಯಾಯಾಮವು ಉತ್ತಮವಾಗಿದೆ ಆದ್ದರಿಂದ ಈ ರೀತಿಯ ಫಲಿತಾಂಶಗಳನ್ನು ಹೇಗೆ ನೀಡುವುದು ಎಂದು ನಮಗೆ ತಿಳಿದಿಲ್ಲದಿದ್ದರೆ ಒಂದು ಯೋಜನೆಯನ್ನು ಮತ್ತೊಂದು ಸ್ಥಳಕ್ಕೆ ಹೆಚ್ಚಿಸುವುದು ತುಂಬಾ ಕಷ್ಟ ಆಗಿದೆ ರೂರ್ಕಿಯಲ್ಲಿ ಸೂಕ್ತವಾದ ಯೋಜನೆ ದೆಹಲಿಯಲ್ಲಿ ಸೂಕ್ತವಲ್ಲದಿರಬಹುದು ದೆಹ್ರಾಡೂನ್ನಲ್ಲಿ ಸೂಕ್ತವಲ್ಲದಿರಬಹುದು ಆದ್ದರಿಂದ ನಾವು ಅವುಗಳನ್ನು ಏನು ಮಾಡಬೇಕೆಂದು ತಿಳಿಯಬೇಕು ಮತ್ತೊಂದು ಸಮಸ್ಯೆ ಎಂದರೆ ಭಾಗವಹಿಸುವಿಕೆ ಅಥವಾ ಭಾಗವಹಿಸುವಿಕೆ ಆಧಾರಿತ ವಿಪತ್ತು ಅಪಾಯ ನಿರ್ವಹಣೆಯ ಏಕೈಕ ನಾಮಕರಣ ಇಲ್ಲ ನಾವು ಇದಕ್ಕೆ ಹಲವು ಹೆಸರುಗಳನ್ನು ನೀಡುತ್ತೇವೆ ಉದಾಹರಣೆಗೆ ಸಮುದಾಯ ಆಧಾರಿತ ವಿಪತ್ತು ಅಪಾಯ ನಿರ್ವಹಣೆ CBDM ಸಮಗ್ರ ಸಮುದಾಯ ಆಧಾರಿತ ವಿಪತ್ತು ಅಪಾಯ ನಿರ್ವಹಣೆ ವಿಪತ್ತು ಅಪಾಯ ನಿರ್ವಹಣೆ ಸ್ಥಳೀಯ ಮಟ್ಟದ ವಿಪತ್ತು ಅಪಾಯ ನಿರ್ವಹಣೆ ಬಹು ಪಾಲುದಾರರ ಭಾಗವಹಿಸುವಿಕೆ ಸಹಯೋಗ ವಿಪತ್ತು ಅಪಾಯ ನಿರ್ವಹಣೆ ಅವೆಲ್ಲವನ್ನೂ ಭಾಗವಹಿಸುವಿಕೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಅವುಗಳು ಬೇರೆ ಹೆಸರನ್ನು ಹೊಂದಿವೆ ಒಬ್ಬ ಸಾಧಕನಿಗೆ ಅವರ ಸಮುದಾಯದ ಕಾನೂನುಗಳು ಅವರು ಹೇಗೆ ವಿಭಿನ್ನವಾಗಿವೆ ಎಂಬುದು ತುಂಬಾ ಗೊಂದಲಮಯವಾಗಿದೆ ಬೇರೆ ಬೇರೆ ಹೆಸರುಗಳನ್ನು ಏಕೆ ನೀಡಲಾಗಿದೆ ಇದು ವಾಸ್ತವವಾಗಿ ಪರಿಸ್ಥಿತಿಯನ್ನು ಸಂಕೀರ್ಣಗೊಳಿಸುತ್ತದೆ ಇದರ ಪರಿಣಾಮವಾಗಿ ನಾವು ಜಗತ್ತಿನಾದ್ಯಂತ ರಾಷ್ಟ್ರಗಳಾದ್ಯಂತ ಇರುವ ಪ್ರದೇಶಗಳಲ್ಲಿ ಏನನ್ನು ಕಂಡುಕೊಳ್ಳುತ್ತಿದ್ದೇವೆ ಭಾಗವಹಿಸುವ ಕಾರ್ಯಕ್ರಮಗಳು ಭಾಗವಹಿಸುವ ಅಭ್ಯಾಸ ಯೋಜನೆಗಳನ್ನು ಎಲ್ಲೋ ಉತ್ತಮ ಯಶಸ್ವಿ ಅಥವಾ ಪರಿಣಾಮಕಾರಿ ಎಂದು ಕರೆದರೆ ನಾವು ಈ ಜ್ಞಾನವನ್ನು ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಲು ಸಾಧ್ಯವಾಗುವುದಿಲ್ಲ ಇದು ಅತ್ಯಂತ ಸ್ಥಳೀಯವಾಗಿ ಸೈಟ್ ನಿರ್ದಿಷ್ಟವಾಗಿದೆ ಎಂದು ಅವರು ಹೇಳುತ್ತಿದ್ದಾರೆ ನಾವು ಅದನ್ನು ಭಾಷಾಂತರಿಸಲು ಸಾಧ್ಯವಿಲ್ಲ ಆದ್ದರಿಂದ ಸಿದ್ಧಾಂತ ಮತ್ತು ಅಭ್ಯಾಸದ ನಡುವೆ ದೊಡ್ಡ ಅಂತರವಿದೆ ಹಾಗಾದರೆ ನಾವು ಏನು ಮಾಡಬೇಕು ಈ ಸಮಸ್ಯೆಯನ್ನು ನಾವು ಹೇಗೆ ಪರಿಹರಿಸಬಹುದು ಒಂದು ಚೌಕಟ್ಟನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾವು ಈ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಕೆಲವರು ಹೇಳುತ್ತಿದ್ದಾರೆ ನಾವು ಒಂದು ರೀತಿಯ ಮೌಲ್ಯಮಾಪನವನ್ನು ಮಾಡಬೇಕಾಗಿದೆ ಅದು ಏನು ಕೆಲಸ ಮಾಡುತ್ತದೆ ಮತ್ತು ಏಕೆ ಅಲ್ಲ ಎಂದು ಮೌಲ್ಯಮಾಪನ ಬೇಕು ಮತ್ತು ಆ ಮೌಲ್ಯಮಾಪನಕ್ಕೆ ನಮಗೆ ಕೆಲವು ಚೌಕಟ್ಟು ಬೇಕು ಆದ್ದರಿಂದ ಸಹಭಾಗಿತ್ವದ ವಿಪತ್ತು ಅಪಾಯ ನಿರ್ವಹಣೆಯು ಮಾನದಂಡದ ಪ್ರಕಾರಕ್ಕೆ ಒಂದು ಚೌಕಟ್ಟನ್ನು ಹೊಂದಿರಬೇಕು ಈ ಯೋಜನೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನೀವು ಹೇಳಬಹುದು ಮತ್ತು ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಸಮುದಾಯವನ್ನು ಒಳಗೊಳ್ಳಲು ಈ ಯೋಜನೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಆದ್ದರಿಂದ ಅದರ ಮೇಲೆ ಸಾಕಷ್ಟು ಸಿದ್ಧಾಂತಗಳಿವೆ ಆದರೆ ನಾವು ಆ ಸಿದ್ಧಾಂತಗಳನ್ನು ಸಂಗ್ರಹಿಸಲು ಸಾಧ್ಯವಾದರೆ ಅವುಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈ ಒಂದು ರೀತಿಯ ಸಂಶ್ಲೇಷಣೆಯ ಚಿತ್ರವನ್ನು ಪಡೆಯಬಹುದು ನಾವು ಕಂಡುಕೊಂಡದ್ದೇನೆಂದರೆ ಹೆಚ್ಚಿನ ವಾದಗಳು ಎರಡು ಸ್ತಂಭಗಳಲ್ಲಿ ಅಥವಾ ಎರಡು ಅಂಶಗಳ ಎರಡು ಪ್ರಮುಖ ಘಟಕಗಳಲ್ಲಿ ಬರುತ್ತಿವೆ ಒಂದು ಭಾಗವು ಸಂಸ್ಕರಿತ ಮೂಲ ಮಾನದಂಡವಾಗಿದ್ದು ಭಾಗವಹಿಸುವಿಕೆಯು ಅನುಸರಿಸಬೇಕಾದ ಪ್ರಕ್ರಿಯೆಯಿದೆ ಮತ್ತು ಭಾಗವಹಿಸುವಿಕೆಯಿಂದ ನಾವು ಪಡೆಯಬಹುದಾದ ಫಲಿತಾಂಶವಿದೆ ಹಾಗಾದರೆ ಪ್ರಕ್ರಿಯೆ ಏನು ನಾನು ಬಯಸುವ ನಿರೀಕ್ಷಿತ ಫಲಿತಾಂಶವನ್ನು ಸಾಧಿಸಲು ಇದು ಒಂದು ಮಾರ್ಗವಾಗಿದೆ ಹಾಗಾಗಿ ನಾನು ಕೆಲವು ಕಾರ್ಯಗಳನ್ನು ಅನುಸರಿಸಬೇಕಾಗಿದೆ ಕೆಲವು ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಒಂದು ರೀತಿಯ ಕಾರ್ಯವಿಧಾನವಾಗಿದೆ ಯಾರು ಸೇರಿಸುತ್ತಾರೆ ಯಾವಾಗ ಮತ್ತು ಯಾವ ಪ್ರಮಾಣದಲ್ಲಿ ಅವರು ಸೇರುತ್ತಾರೆ ಮತ್ತು ಸಮುದಾಯದ ಆರಂಭಿಕ ಮತ್ತು ಮುಂದುವರಿದ ತೊಡಗಿಸಿಕೊಳ್ಳುವಿಕೆ ಯಾರು ಸೇರಿಸುತ್ತಾರೆ ಸಂಬಂಧಿತ ಮಧ್ಯಸ್ಥಗಾರರ ಪ್ರಾತಿನಿಧ್ಯ ನ್ಯಾಯಸಮ್ಮತತೆ ಸಾಮರ್ಥ್ಯ ವರ್ಧನೆ ಸ್ಥಳೀಯ ಜ್ಞಾನವನ್ನು ಸಂಯೋಜಿಸುವುದು ಉತ್ತಮ ಸೌಲಭ್ಯ ಸಂಪನ್ಮೂಲ ಲಭ್ಯತೆ ಮುಂತಾದ ಭಾಗವಹಿಸುವಿಕೆಯ ಸಾಧನಗಳ ಗುಣಮಟ್ಟ ಮತ್ತು ಗುಣಲಕ್ಷಣಗಳನ್ನು ಮೌಲ್ಯಮಾಪನ ಮಾಡುತ್ತಾರೆ ಎಂದು ಪರಿಗಣಿಸಬೇಕು ನಂತರ ನಾವು ಫಲಿತಾಂಶ ಆಧಾರಿತ ಮಾನದಂಡಗಳನ್ನು ಹೊಂದಿದ್ದೇವೆ ಭಾಗವಹಿಸುವಿಕೆಯಿಂದ ನಾವು ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಇವು ಭಾಗವಹಿಸುವಿಕೆಗಳಾಗಿವೆ ನೀವು ನಿರ್ದಿಷ್ಟ ಪ್ರಕ್ರಿಯೆಯನ್ನು ಅನುಸರಿಸಿದರೆ ಭಾಗವಹಿಸುವಿಕೆಯ ಆದರ್ಶ ಪ್ರಕ್ರಿಯೆಯನ್ನು ನೀವು ಅನುಸರಿಸಿದರೆ ಅದು ನಿಮಗೆ ಉತ್ತಮ ಫಲಿತಾಂಶವನ್ನು ಉತ್ತಮ ಪರಿಣಾಮಕಾರಿ ಫಲಿತಾಂಶವನ್ನು ನೀಡುತ್ತದೆ ಎಂದು ಅಗತ್ಯವಿಲ್ಲ ಆದ್ದರಿಂದ ಫಲಿತಾಂಶ ಆಧಾರಿತ ಮಾನದಂಡಗಳು ಅಪೇಕ್ಷಿತ ಫಲಿತಾಂಶಗಳನ್ನು ನಿರೀಕ್ಷಿಸಿದ ಫಲಿತಾಂಶಗಳು ನಾವು ನಿರೀಕ್ಷಿಸುತ್ತೇವೆ ಮತ್ತು ಸಮುದಾಯಗಳ ಬೇಡಿಕೆಯನ್ನು ನಿರ್ದೇಶಿಸಲು ಕಷ್ಟಕರವಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವನ್ನು ಕಡಿಮೆ ಮಾಡಲು ಮಾಲೀಕತ್ವವನ್ನು ವರ್ಧಿಸಲು ಒಮ್ಮತವನ್ನು ನಿರ್ಮಿಸಲು ಮತ್ತು ಪರಸ್ಪರ ನಂಬಿಕೆ ಗೌರವ ಮಾಲೀಕತ್ವ ಪಾರದರ್ಶಕತೆ ಹೊಣೆಗಾರಿಕೆ ಸಂಘರ್ಷ ಪರಿಹಾರ ಮತ್ತು ಒಮ್ಮತ ನಿರ್ಮಾಣವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವೆಚ್ಚ ಮತ್ತು ಸಮಯ ಪರಿಣಾಮಕಾರಿಯಾಗಿಸಲು ಆದ್ದರಿಂದ ಅದರ ಆಧಾರದ ಮೇಲೆ ನಾವು ಈ ಚೌಕಟ್ಟನ್ನು ಅಭಿವೃದ್ಧಿಪಡಿಸಬಹುದು ಎಡಭಾಗದಲ್ಲಿ ನಾವು ಸಾರ್ವಜನಿಕ ಭಾಗವಹಿಸುವಿಕೆಯ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಬಲಭಾಗದಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಪ್ರಕ್ರಿಯೆಯಂತಹ ಸಾರ್ವಜನಿಕ ಭಾಗವಹಿಸುವಿಕೆಯ ಫಲಿತಾಂಶಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಸಮುದಾಯದ ಆರಂಭಿಕ ತೊಡಗಿಸಿಕೊಳ್ಳುವಿಕೆ ಎಂದರೆ ಸಮುದಾಯವನ್ನು ಪ್ರಾರಂಭದಿಂದಲೇ ತೊಡಗಿಸಿಕೊಳ್ಳಬೇಕು ಉತ್ತಮ ಸನ್ನಿವೇಶಗಳನ್ನು ನಿರ್ಮಿಸಲು ಅವರು ಇದ್ದಕ್ಕಿದ್ದಂತೆ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಕರೆ ನೀಡುತ್ತಾರೆ ಎಂದಲ್ಲ ಆದರೆ ಅಸ್ತಿತ್ವದಲ್ಲಿರುವ ಸಮಸ್ಯೆ ಏನು ಎಂಬುದನ್ನು ನಾವು ಮೊದಲು ತಿಳಿಸಬೇಕು ಅಲ್ಲಿ ಚಾಲ್ತಿಯಲ್ಲಿರುವ ಸಮಸ್ಯೆಗಳು ಯಾವುವು ಮತ್ತು ನಂತರ ಮಧ್ಯಸ್ಥಗಾರರ ಪ್ರಾತಿನಿಧ್ಯ ಇರುತ್ತದೆ ಸಮುದಾಯವು ಕಪ್ಪು ಪೆಟ್ಟಿಗೆಯಲ್ಲ ಕೆಲವು ವರ್ಗ ಲಿಂಗ ಜಾತಿ ಸ್ಥಾನಮಾನದ ಆಧಾರದ ಮೇಲೆ ತಮ್ಮಲ್ಲಿಯೇ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ ಆದ್ದರಿಂದ ನಾವು ಖಚಿತಪಡಿಸಿಕೊಳ್ಳಬೇಕು ಎಲ್ಲಾ ವಿಭಾಗಗಳ ಎಲ್ಲಾ ಪ್ರತಿನಿಧಿಗಳು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಮಾಡಬೇಕು ಮೂರನೆಯ ಮಾನದಂಡ ಪ್ರಕ್ರಿಯೆ ಆಧಾರಿತ ಪ್ರಾರಂಭದಲ್ಲಿ ಸ್ಪಷ್ಟ ಮತ್ತು ಒಪ್ಪಿಗೆಯ ಉದ್ದೇಶವಾಗಿದೆ ನಾವು ಸಮುದಾಯದೊಂದಿಗೆ ಚರ್ಚಿಸಿದ ಅನೇಕ ಪ್ರಕರಣಗಳು ಆಗಿವೆ ಆದರೆ ಎಲ್ಲ ಪ್ರಕರಣಗಳಲ್ಲಿ ಸಮುದಾಯ ಮತ್ತು ನಮ್ಮ ನಡುವೆ ಒಪ್ಪಿಗೆ ಇತ್ತು ಎಂದು ಹೇಳಲಾಗುವುದಿಲ್ಲ ಯಾವುದೇ ಒಪ್ಪಿಗೆ ಉದ್ದೇಶಗಳಿಲ್ಲ ಅಥವಾ ಬಹುಶಃ ನಮಗೆ ಯಾವುದೇ ಸ್ಪಷ್ಟ ಉದ್ದೇಶಗಳಿಲ್ಲ ಇದು ಯಾವಾಗಲೂ ವಿಕಸನಗೊಳ್ಳುತ್ತಿದೆ ಆದ್ದರಿಂದ ಸ್ಪಷ್ಟವಾದ ಗುರಿಗಳನ್ನು ಮಾಡುವುದು ಉತ್ತಮ ಸರಿ ಇವುಗಳು ನಮ್ಮ ಕೆಲವು ಗುರಿಗಳಾಗಿವೆ ಮತ್ತು ನಾವು ಸಾಧಿಸಲು ಬಯಸುತ್ತೇವೆ ಆದ್ದರಿಂದ ಈ ಯೋಜನೆಯಿಂದ ಸಮುದಾಯ ಏನನ್ನು ನಿರೀಕ್ಷಿಸಬಹುದು ಎಂಬ ಕಲ್ಪನೆಯನ್ನು ಸಮುದಾಯಕ್ಕೆ ನೀಡುತ್ತದೆ ಮತ್ತು ನಾವು ಪ್ರಾರಂಭದಲ್ಲಿಯೇ ಕನಿಷ್ಠ ಕೆಲವು ತಾತ್ಕಾಲಿಕ ಒಮ್ಮತವನ್ನು ತಲುಪಬಹುದು ಇದು ಫಲಿತಾಂಶವಾಗಿದೆ ಮತ್ತು ಅದಕ್ಕಾಗಿ ನಾವು ಮುಂದೆ ಹೋಗಬಹುದು ನಂತರ ಇನ್ನೊಂದು ಸಮುದಾಯದ ನಿರಂತರ ಭಾಗವಹಿಸುವಿಕೆ ನೀವು ಅವರನ್ನು ಆರಂಭದಲ್ಲಿ ಭಾಗವಹಿಸಲು ಆಹ್ವಾನಿಸಿದ್ದೀರಿ ಮತ್ತು ನಂತರ ನೀವು ಅವರನ್ನು ಮರೆತುಬಿಡುವುದಲ್ಲ ನೀವು ಅವರನ್ನು ಮರೆಯಬಾರದು ಯೋಜನಾ ಪ್ರಕ್ರಿಯೆಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರನ್ನು ಒಳಗೊಂಡಂತೆ ನೀವು ಅವರೊಂದಿಗೆ ಸಮಾಲೋಚನೆಗಳನ್ನು ಮುಂದುವರಿಸಬೇಕು ಸಮಸ್ಯೆ ಏನು ಏನು ಮಾಡಬೇಕು ಯಾರು ಮಾಡುತ್ತಾರೆ ನಾವು ಹೇಗೆ ಮಾಡಬೇಕು ಆದ್ದರಿಂದ ಅವರ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ಉಲ್ಲೇಖಿಸಬೇಕು ಇದರಿಂದ ಸಮುದಾಯವು ಮಾಲೀಕತ್ವವನ್ನು ಅನುಭವಿಸುತ್ತದೆ ಮತ್ತು ಸರಿ ನಾನು ಯೋಜನೆಯಲ್ಲಿ ಇದ್ದೇನೆ ಇವುಗಳು ನನ್ನ ಒಳಗೊಳ್ಳುವಿಕೆ ಹೊಂದಿದೆ ಮತ್ತು ಆದ್ದರಿಂದ ಇದು ಯೋಜನೆಯ ಬಗ್ಗೆ ಅವರಿಗೆ ಹೆಚ್ಚು ಜವಾಬ್ದಾರಿಯುತ ಮತ್ತು ಪಾರದರ್ಶಕ ಚಿತ್ರವನ್ನು ರಚಿಸುತ್ತದೆ ನ್ಯಾಯೋಚಿತತೆ ನ್ಯಾಯಸಮ್ಮತತೆಯು ನಾವು ಚರ್ಚಿಸಿದ ಒಂದು ರೀತಿಯ ಅಂಶವಾಗಿದೆ ಅದು ಸರಿ ಎಂದು ನಾವು ಹೇಳುತ್ತಿದ್ದೇವೆ ಕೆಲವೊಮ್ಮೆ ಜನರು ಭಾಗವಹಿಸುತ್ತಾರೆ ಆದರೆ ಇದು ಕೇವಲ ಭೌತಿಕ ಭಾಗವಹಿಸುವಿಕೆಗಳು ಅವರಿಗೆ ಯಾವುದೇ ಶಕ್ತಿ ಅಥವಾ ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವಿಲ್ಲ ಒಂದು ಹಳ್ಳಿಯಲ್ಲಿ ಮೇಲ್ಜಾತಿ ಮತ್ತು ಕೆಳವರ್ಗದ ಜನರಿದ್ದರೆ ಅವರು ಈ ಪ್ರಕ್ರಿಯೆಯಲ್ಲಿ ಚರ್ಚೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಮತ್ತು ಕೆಲವು ಪ್ರಬಲ ಜಾತಿಯ ಪ್ರಬಲ ವರ್ಗ ಅವರು ಕೆಳವರ್ಗದ ಜನರು ಅಥವಾ ಕೆಳವರ್ಗದ ಜನರಿಗೆ ಪ್ರಸ್ತಾಪ ಮಾಡಲು ಮುಕ್ತವಾಗಿ ಮಾತನಾಡಲು ಬಿಡುವುದಿಲ್ಲ ಯಾವುದೇ ಹೊಸ ವಿಷಯ ಅಥವಾ ಯಾವುದೇ ಹೊಸ ತಂತ್ರಗಳನ್ನು ಸೂಚಿಸಲು ಬಿಡುವುದಿಲ್ಲ ಆದ್ದರಿಂದ ಅದು ಸಂಭವಿಸಬಾರದು ವಿಪತ್ತು ಅಪಾಯ ನಿರ್ವಹಣೆಯ ಬಗ್ಗೆ ಚರ್ಚಿಸಲು ಮತ್ತು ಸಲಹೆ ನೀಡಲು ಎಲ್ಲರಿಗೂ ನ್ಯಾಯಯುತ ಮತ್ತು ಸಮಾನ ಹಕ್ಕು ಇರಬೇಕು ನಂತರ ಮತ್ತೊಂದು ಸಹಭಾಗಿತ್ವದ ಅಂಶವೆಂದರೆ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಯೆಂದರೆ ಅನೇಕ ಸಂದರ್ಭಗಳಲ್ಲಿ ಜನರನ್ನು ಆಹ್ವಾನಿಸಲಾಗುತ್ತದೆ ಜನರು ತೊಡಗಿಸಿಕೊಂಡಿದ್ದಾರೆ ಆದರೆ ಬಹುಶಃ ಹಣಕಾಸಿನ ಕಾರ್ಯಭಾರದ ಬಾಹ್ಯ ಕಾರ್ಯಭಾರಗಳಿಂದ ಬರುವ ಪ್ರಮುಖ ಹಣಕಾಸು ಸಂಪನ್ಮೂಲಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಮುದಾಯವು ಆರ್ಥಿಕವಾಗಿ ಕಡಿಮೆ ಕೊಡುಗೆಯನ್ನು ಹೊಂದಿದೆ ನಂತರ ಅವರು ಸಮುದಾಯದೊಂದಿಗೆ ಸಮಾಲೋಚಿಸುವ ಬಾಹ್ಯ ಸಂಸ್ಥೆಯು ಪ್ರಕ್ರಿಯೆಯ ಉದ್ದಕ್ಕೂ ಅವರನ್ನು ಒಳಗೊಂಡಿರುತ್ತದೆ ಆದರೆ ಅವರು ನಿರ್ಧಾರವನ್ನು ಮಾಡಿದಾಗ ಅವರು ಯೋಜನೆಯನ್ನು ಮಾಡಿದಾಗ ಸಮುದಾಯದ ಅಭಿಪ್ರಾಯಗಳ ಅವಲೋಕನಗಳು ಮತ್ತು ಸಲಹೆಗಳ ಪ್ರತಿಬಿಂಬ ಇರುವುದಿಲ್ಲ ಆದ್ದರಿಂದ ಸಮುದಾಯವು ತೀರಾ ಕಡಿಮೆ ಅಧಿಕಾರವನ್ನು ಹೊಂದಿದೆ ನಿರ್ಧಾರಗಳನ್ನು ಪ್ರಭಾವಿಸಲು ಕಡಿಮೆ ಪಾಲನ್ನು ಹೊಂದಿದೆ ಆದರೆ ಆಡಳಿತದ ಶಕ್ತಿ ಬಹಳ ಮುಖ್ಯ ಆಗಿದೆ ಸಮುದಾಯವು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅವರು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ನಿಯಂತ್ರಿಸಬೇಕು ಅವರು ನಿರ್ದಿಷ್ಟ ಪ್ರಮಾಣದ ಸ್ವಾತಂತ್ರ್ಯ ಮತ್ತು ಅಧಿಕಾರವನ್ನು ಆನಂದಿಸಬೇಕು ಸಾಮರ್ಥ್ಯ ನಿರ್ಮಾಣ ಸಾಮರ್ಥ್ಯ ನಿರ್ಮಾಣ ಎಂದರೆ ಸಮುದಾಯವು ಇತರ ಪಾಲುದಾರರೊಂದಿಗೆ ಮಾತುಕತೆ ನಡೆಸಲು ಇತರರೊಂದಿಗೆ ಚೌಕಾಶಿ ಮಾಡಲು ಅಥವಾ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳಲು ಅವರು ಕೆಲವು ಜ್ಞಾನ ಅಥವಾ ಕೌಶಲ್ಯಗಳನ್ನು ಹೊಂದಿರಬೇಕು ಕೆಲವೊಮ್ಮೆ ಶಿಕ್ಷಣದ ಕೊರತೆ ಅಥವಾ ಅನಕ್ಷರತೆಗಳು ಅಥವಾ ಸ್ಥಳದ ದೂರದ ಕಾರಣದಿಂದಾಗಿ ಅಥವಾ ಬಾಹ್ಯ ಕಾರ್ಯಭಾರಗಳಿಗೆ ಅಥವಾ ಬಾಹ್ಯ ಮಾಧ್ಯಮದಂತಹ ಬಾಹ್ಯ ಸಂಸ್ಥೆಗಳಿಗೆ ಅವರು ಒಡ್ಡಿಕೊಳ್ಳುವ ದೂರದ ಕಾರಣದಿಂದಾಗಿ ಸಮುದಾಯದ ಕೆಲವು ವಿಭಾಗಗಳು ಅಥವಾ ಕೆಲವು ಸಮುದಾಯಗಳು ತಾಂತ್ರಿಕ ಜ್ಞಾನ ಅಥವಾ ಹೊರಗಿನ ಜ್ಞಾನ ಅಥವಾ ಬಾಹ್ಯ ಜ್ಞಾನ ಅಥವಾ ಔಪಚಾರಿಕ ಜ್ಞಾನ ಈ ರೀತಿಯ ಜ್ಞಾನವನ್ನು ಕಡಿಮೆ ಹೊಂದಿವೆ ಆದ್ದರಿಂದ ಅವರು ಬಾಹ್ಯ ಕಾರ್ಯಭಾರಗಳೊಂದಿಗೆ ಪರಿಣಾಮಕಾರಿಯಾಗಿ ಮಾತುಕತೆ ನಡೆಸಲು ಸಾಧ್ಯವಿಲ್ಲ ಆದ್ದರಿಂದ ಅವರು ಇತರರೊಂದಿಗೆ ಚೌಕಾಶಿ ಮಾಡಲು ಈ ಶಕ್ತಿಯನ್ನು ಹೊಂದಿರಬೇಕು ಆದ್ದರಿಂದ ನಾವು ಅವರ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಸುಧಾರಿಸಬೇಕು ಮತ್ತು ಅವರು ಅವಲಂಬಿತರಾಗಲು ಸಾಧ್ಯವಾಗುತ್ತದೆ ತಮ್ಮನ್ನು ತಾವು ಸರಿಯಾಗಿ ನಂಬಬೇಕು ಇದು ಮುಖ್ಯವಾಗಿದೆ ಮತ್ತು ಉತ್ತಮ ಸುಗಮಗೊಳಿಸುವ ಪ್ರಕ್ರಿಯೆ ಇಲ್ಲಿದೆ ಕಾರ್ಯಕ್ರಮದ ಅಭ್ಯಾಸದ ವ್ಯಾಪ್ತಿಯನ್ನು ವಿಸ್ತರಿಸದೆ ಇರುವುದು ಮುಖಾಮುಖಿ ಮತ್ತು ಸ್ಥಳೀಯ ಭಾಷೆಯನ್ನು ಬಳಸುವಂತಹ ಸಾಕಷ್ಟು ಕೌಶಲ್ಯ ಇರಬೇಕು ಇವುಗಳು ನಾವು ಸುಗಮಗೊಳಿಸುವ ಪ್ರಕ್ರಿಯೆಯಲ್ಲಿ ಪರಿಗಣಿಸಬೇಕಾದ ಕೆಲವು ಅಂಶಗಳಾಗಿವೆ ಆದ್ದರಿಂದ ಇದು ಪರಿಣಾಮಕಾರಿಯಾಗಿ ಭಾಗವಹಿಸುವ ಸಾಧನಗಳನ್ನು ನಡೆಸಲು ಅನುಕೂಲಕರ ರೀತಿಯ ಕಲೆ ಮತ್ತು ಕೌಶಲ್ಯವಾಗಿದೆ ಆದ್ದರಿಂದ ನಾವು ಸಮುದಾಯದ ಉತ್ತಮ ಸೌಲಭ್ಯವನ್ನು ಒಳಗೊಂಡಿರುವಾಗ ನಾವು ಪರಿಗಣಿಸಬೇಕು ತದನಂತರ ನಾವು ಸ್ಥಳೀಯ ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಸುಪ್ತ ಜ್ಞಾನ ಮೌನ ಜ್ಞಾನ ಮುಖ್ಯವಾದ ಹಲವು ಪ್ರಕರಣಗಳು ಆದ್ದರಿಂದ ಜನರು ಜ್ಞಾನವನ್ನು ಪಡೆದುಕೊಳ್ಳಲು ನಾವು ಪ್ರಯತ್ನಿಸಬೇಕು ಜನರು ತಮ್ಮ ಅನುಭವವನ್ನು ಮತ್ತು ಅವರ ಸಾಂಪ್ರದಾಯಿಕ ಜೀವನವನ್ನು ಅಭಿವೃದ್ಧಿಪಡಿಸುವ ಜ್ಞಾನವನ್ನು ಅದೇ ಸ್ಥಳದಲ್ಲಿ ಬಳಸುತ್ತಾರೆ ಮತ್ತು ಅದು ಸಹ ಮಾಡಬಹುದು ಮತ್ತು ಅವರು ಮರಳು ಮಣ್ಣು ಮರ ಅಥವಾ ಅವರು ಹೊಂದಿರುವ ಯಾವುದೇ ನೈಸರ್ಗಿಕ ಮತ್ತು ಇತರ ಸಂಪನ್ಮೂಲಗಳು ಮತ್ತು ಅವರು ಹೊಂದಿರುವ ಜ್ಞಾನವನ್ನು ಬಳಸಬೇಕು ಅದು ಯೋಜನೆಯನ್ನು ಕಡಿಮೆ ವೆಚ್ಚದಾಯಕವಾಗಿಸುತ್ತದೆ ಮತ್ತು ಅವರು ತಮ್ಮ ಮಾಲೀಕತ್ವವನ್ನು ಅನುಭವಿಸಬಹುದು ಮತ್ತು ಕೆಲವು ಸಂಪನ್ಮೂಲಗಳು ಲಭ್ಯವಿರಬೇಕು ಮತ್ತು ಇನ್ನೊಂದು ಸಾರ್ವಜನಿಕ ಭಾಗವಹಿಸುವಿಕೆಯ ಫಲಿತಾಂಶವಾಗಿದೆ ಅನುಷ್ಠಾನಗಳ ವಿಷಯದಲ್ಲಿ ಭಾಗವಹಿಸುವಿಕೆಯು ಯಶಸ್ವಿಯಾಗಬೇಕು ನಾವು ಮಾತನಾಡುವ ಯೋಜನೆ ಮತ್ತು ನಂತರ ನಾವು ಎಲ್ಲವನ್ನೂ ಮರೆತುಬಿಡುತ್ತೇವೆ ಎಂದು ಅಲ್ಲ ಯೋಜನೆಗಳ ಫಲಿತಾಂಶಗಳೇನು ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅದರಂತೆ ಯೋಜನೆಗಳ ವೆಚ್ಚ ಎಷ್ಟು ಅದರ ಲಾಭವನ್ನು ಯಾರು ಪಡೆಯುತ್ತಿದ್ದಾರೆ ಎಂಬುದು ಹೇಳಬೇಕು ಈ ರೀತಿಯ ವಿಷಯಗಳು ತುಂಬಾ ಸ್ಪಷ್ಟವಾಗಿರಬೇಕು ಉತ್ತರದಾಯಿತ್ವ ವಿತರಣೆ ಏನು ಜನರು ಯಾವ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂಬುವುದು ಹೇಳಬೇಕು ಪರಸ್ಪರ ನಂಬಿಕೆ ಅದನ್ನು ಭಾಗವಹಿಸುವಿಕೆಯ ಮೂಲಕ ಸಾಧಿಸಬೇಕು ಮಧ್ಯಸ್ಥಗಾರರು ತಮ್ಮ ನಡುವೆ ಸಂಘರ್ಷವನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಎಂದು ನಂಬಬೇಕು ತಮ್ಮ ನಡುವಿನ ಅಪನಂಬಿಕೆ ಆದರ್ಶ ಭಾಗವಹಿಸುವಿಕೆ ಎಂದು ಕರೆಯಲ್ಪಡುತ್ತದೆ ನೀವು ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುವಾಗ ನೀವು ಸಾಧಿಸುತ್ತಿರುವಾಗ ಯೋಜನೆಯು ಸಮುದಾಯಕ್ಕಾಗಿಯೇ ಎಂಬ ಭಾವನೆಯಿಂದ ಮಾಡಲ್ಪಟ್ಟಿದೆ ನೀವು ಹೊಸ ಮನೆಗಳನ್ನು ಅದು ದುರಂತದಿಂದ ಸಂತ್ರಸ್ತರಾದ ಜನರಿಗಾಗಿ ಮರುನಿರ್ಮಾಣ ಮಾಡುತ್ತಿದ್ದೀರಿ ಆದ್ದರಿಂದ ಯೋಜನೆಯ ಕೊನೆಯಲ್ಲಿ ಜನರು ಅದನ್ನು ಹೊಂದಬೇಕು ಅವರು ಆ ಮನೆಗಳನ್ನು ನಿರಾಕರಿಸಬಾರದು ಅವರು ಆ ಮನೆಯನ್ನು ನಿರಾಕರಿಸಿದರೆ ಮಾಲೀಕತ್ವವಿಲ್ಲ ಎಂದು ನಮಗೆ ಅನಿಸುತ್ತದೆ ಆದ್ದರಿಂದ ಯಶಸ್ವಿ ಭಾಗವಹಿಸುವಿಕೆ ಎಂದರೆ ಜನರು ಯೋಜನೆಯಿಂದ ಈ ಮಾಲೀಕತ್ವವನ್ನು ಪಡೆಯುತ್ತಾರೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಸಂಘರ್ಷ ಪರಿಹಾರಗಳು ಅಂದರೆ ನಾನು ಹೇಳಿದಂತೆ ಒಂದು ರೀತಿಯ ಅಪನಂಬಿಕೆ ಇದ್ದರೆ ನಾವು ಯಾವಾಗಲೂ ಒಪ್ಪಿದ ನಿರ್ಧಾರಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಆದರೆ ಕನಿಷ್ಠ ಒಂದು ಗುಂಪು ಇನ್ನೊಂದು ದೃಷ್ಟಿಕೋನದಿಂದ ಸಮಸ್ಯೆಗಳೇನು ಎಂದು ತಿಳಿದಿರಬೇಕು ಗುಂಪುಗಳ ದೃಷ್ಟಿಕೋನ ಅಂದರೆ ಹಂಚಿದ ಜ್ಞಾನ ಹಂಚಿಕೆಯ ತಿಳುವಳಿಕೆ ಮತ್ತು ಹಂಚಿಕೆಯ ಆಸಕ್ತಿ ಇರುತ್ತದೆ ಮತ್ತು ವೆಚ್ಚ ಪರಿಣಾಮಕಾರಿ ಸ್ಥಳೀಯ ಜ್ಞಾನ ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸುವುದು ಮತ್ತು ಜನರು ಅವರ ಶ್ರಮವನ್ನು ಒಳಗೊಳ್ಳುವುದು ಅವರ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಸ್ವಯಂ ಸಮರ್ಥನೀಯವಾದ ವೆಚ್ಚವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತದೆ ಅವರು ಪ್ರಕೃತಿಯನ್ನು ಅಗಾಧವಾಗಿ ಬಳಸಿಕೊಳ್ಳುವ ಅಗತ್ಯವಿಲ್ಲ ಅಥವಾ ಇತರರನ್ನು ಅವಲಂಬಿಸುವ ಅಗತ್ಯವಿಲ್ಲ ಆದ್ದರಿಂದ ಅದು ಸುಲಭವಾಗಿ ಸ್ವಯಂ ವರ್ಧನೆ ಸ್ವಾವಲಂಬನೆಯ ರೀತಿಯ ಪ್ರಶ್ನೆಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಅವರು ಯಾವುದೇ ಯೋಜನೆಯನ್ನು ಹೊಂದಿದ್ದರೆ ಅವರು ಯಾವುದೇ ಬಾಹ್ಯ ಕಾರ್ಯಭಾರಗಳನ್ನು ಅವಲಂಬಿಸದೆ ಆ ಯೋಜನೆಯನ್ನು ಮುಂದುವರಿಸಬಹುದು ಇನ್ನೊಂದು ಯೋಜನೆಯನ್ನು ನಿರ್ದಿಷ್ಟ ಸಮಯದೊಳಗೆ ಪೂರ್ಣಗೊಳಿಸಬೇಕಾದರೆ ಸಮಯ ತುಂಬಾ ಉದ್ದವಾಗಿರಬಾರದು ತುಂಬಾ ಚಿಕ್ಕದಾಗಿರಬಾರದು ಆದ್ದರಿಂದ ಇವು ಸಾರ್ವಜನಿಕ ಭಾಗವಹಿಸುವಿಕೆಯ ಮಾನದಂಡಗಳಾಗಿವೆ ಮುಂಬೈ ಘಾನಾ ಮತ್ತು ಗುಜರಾತ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಗಳಂತಹ ವಿಭಿನ್ನ ಅಧ್ಯಯನಗಳಿಂದ ಚಿತ್ರವನ್ನು ನೀಡಲು ನಾನು ಪ್ರಯತ್ನಿಸುತ್ತೇನೆ ಆದ್ದರಿಂದ ಈ ಉಪನ್ಯಾಸವನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ನಾನು ನಿಮಗೆ ಇತರ ಉಪನ್ಯಾಸಗಳಲ್ಲಿ ಪರಿಚಯಿಸುತ್ತೇನೆ ಈ ವಿಚಾರಗಳನ್ನು ನಾವು ಹೇಗೆ ಅನ್ವಯಿಸಬಹುದು ಎಂಬುದನ್ನು ನೋಡಲು ಕೆಲವು ಪ್ರಕರಣದ ಅಧ್ಯಯನಗಳನ್ನು ನೋಡಬೇಕಾಗುತ್ತದೆ ತುಂಬ ಧನ್ಯವಾದಗಳು